ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಬದಲಾಯಿಸುವುದರಿಂದ ಪ್ರೇರಿತ ವಿದ್ಯುತ್ ಕ್ಷೇತ್ರ ನಾವು ಫ್ಯಾರಡೆಯ ನಿಯಮವನ್ನು ಚರ್ಚಿಸುತ್ತಿದ್ದೇವೆ ಮತ್ತು ಸರ್ಕ್ಯೂಟ್ನಲ್ಲಿ ಉತ್ಪತ್ತಿಯಾಗುವ EMF dϕdt ಗೆ ಸಮನಾಗಿರುತ್ತದೆ ಎಂದು ಹೇಳುತ್ತದೆ ಇದು ddtBrt ds ಅನ್ನು ಅವಲಂಬಿಸಿರಬಹುದು ds ಮತ್ತು ಇದರ ಅರ್ಥವೇನೆಂದರೆ ನಾನು ತಂತಿಯನ್ನು ತೆಗೆದುಕೊಂಡು ಅದರ ಮೂಲಕ ಕೆಲವು ಕಾಂತೀಯ ಕ್ಷೇತ್ರವಿದೆ ಮತ್ತು ನಾನು ತಂತಿಯ ಆಕಾರವನ್ನು ಬದಲಾಯಿಸಿದರೆ ಅಥವಾ ಕಾಂತೀಯ ಕ್ಷೇತ್ರವನ್ನು ಬದಲಾಯಿಸಿದರೆ ಇದರಲ್ಲಿ ಕರೆಂಟ್ ಇರುತ್ತದೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಒಂದು ಉದಾಹರಣೆಯ ಮೂಲಕ ನೋಡಿದ್ದೇವೆ ಅಲ್ಲಿ ನಾವು ರಾಡ್ ಅನ್ನು ಹೊರಕ್ಕೆ ಸರಿಸಿದೆವು ಅಲ್ಲಿ ಯಾವುದೋ ಚಲನೆಯ EMF ಎಂದು ಕರೆಯಲ್ಪಡುತ್ತದೆ ಇದು ವಾಸ್ತವವಾಗಿ ಪ್ರದೇಶದ ಬದಲಾವಣೆಯಿಂದ ಬರುತ್ತದೆ ಆದಾಗ್ಯೂ ನಾನು ನಿಮಗೆ ತೋರಿಸಿದ ಪ್ರದರ್ಶನಗಳು ಅಲ್ಲಿ ಯಾವುದೇ ಪ್ರದೇಶದ ಬದಲಾವಣೆ ನಡೆಯಲಿಲ್ಲ ಬದಲಾಗುತ್ತಿರುವ ಏಕೈಕ ವಿಷಯವೆಂದರೆ B ಆದ್ದರಿಂದ ಇದು B ಯಲ್ಲಿ ಬದಲಾವಣೆಯಾಗಿದ್ದು ಅದು EMF ಗೆ ಕಾರಣವಾಗಬಹುದು ಆದ್ದರಿಂದ ನಾವು ಅದನ್ನು ನೋಡೋಣ ಆದ್ದರಿಂದ EMF ಎರಡು ಪದಗಳನ್ನು ಹೊಂದಿರಬಹುದು ∂Brt∂t dsBddtds ಮತ್ತು ಇದು ಸಮಯದೊಂದಿಗೆ ಬದಲಾಗಬಹುದು ನೀವು ಈ ಪರಿಣಾಮವನ್ನು ನೋಡಿದ್ದೀರಿ ಈಗ ನಾವು ಇದರ ಮೇಲೆ ಕೇಂದ್ರೀಕರಿಸಲು ಬಯಸುತ್ತೇವೆ ಏಕೆಂದರೆ ಇದು ನಿಮಗೆ ಕ್ಷೇತ್ರದ ನಡುವಿನ ಸಂಬಂಧವನ್ನು ನೀಡುತ್ತದೆ ಇದು ಕಾಂತೀಯ ಕ್ಷೇತ್ರದಲ್ಲಿನ ಬದಲಾವಣೆಯಿಂದಾಗಿ ಉತ್ಪತ್ತಿಯಾಗುತ್ತದೆ ಕಾಂತಕ್ಷೇತ್ರದಲ್ಲಿನ ಬದಲಾವಣೆಯಿಂದಾಗಿ ಉತ್ಪತ್ತಿಯಾಗುವ ಕ್ಷೇತ್ರವು ವಿದ್ಯುತ್ ಕ್ಷೇತ್ರವಾಗಿದೆ ಆದ್ದರಿಂದ ನಾವು ಅದನ್ನು ನೋಡೋಣ ನಾವು ಪ್ರದರ್ಶನದಲ್ಲಿ ನೋಡಿದ ಉದಾಹರಣೆಯಲ್ಲಿ ಒಂದು ಉಂಗುರವಿದೆ ಅದು ಜಿಗಿಯುತ್ತದೆ ಅಂದರೆ ಕೆಲವು EMF ಇತ್ತು ಇದು ರಿಂಗ್ ಜಂಪ್ ಮಾಡುವ ಕರೆಂಟ್ ಅನ್ನು ಉತ್ಪಾದಿಸಲು ರಚಿಸಲಾಗಿದೆ ಆದ್ದರಿಂದ ಒಬ್ಬರು ಹೇಳಬಹುದು B ಬದಲಾಗುತ್ತಿರುವ ಪ್ರದೇಶವನ್ನು ಹೊಂದಿದ್ದೇನೆ ಮತ್ತು ಅದರ ಸುತ್ತಲೂ ನಾನು ತಂತಿಯನ್ನು ಹಾಕುತ್ತೇನೆ ಎಂದು ಭಾವಿಸೋಣ ನಂತರ ಒಂದು EMF ರಚಿತವಾಗಿದೆ ಇದು dB dt ರಷ್ಟು ಮಬ್ಬಾದ ನೇರಳೆ ವಸ್ತುವಿನ ಪ್ರದೇಶಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು ಆ ಪ್ರದೇಶವನ್ನು ನೇರಳೆ ಬಣ್ಣದಲ್ಲಿ ಹಾಕುತ್ತೇನೆ ಇದು EMFdBdtAelectric field×lengthof wireE 2πr ಎಂದೂ ಬರೆಯಬಹುದು ಅದು ϵ12πrdBdt A ಆಗಿರುತ್ತದೆ ಇದರರ್ಥ ವಿದ್ಯುತ್ ಕ್ಷೇತ್ರವು ಆ ತಂತಿಯಲ್ಲಿ ಮಾತ್ರ ಇದೆಯೇ ಅಥವಾ ಅದು ಎಲ್ಲೆಡೆ ಇದೆಯೇ ನಾನು ಒಳಗಿನ ಲೂಪ್ ನಲ್ಲಿ ತಂತಿಯನ್ನು ಹಾಕಿದರೆ ನಂತರ ಸಹ ಪ್ರಸ್ತುತ ಹರಿಯುತ್ತದೆ ಆದ್ದರಿಂದ ಅಂದರೆ ವಿದ್ಯುತ್ ಕ್ಷೇತ್ರವು ಅಲ್ಲಿಯೂ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ನಾವು ಈಗ ಈ ಸಮೀಕರಣಗಳನ್ನು ತಿರುಗಿಸಲಿದ್ದೇವೆ ಕ್ಷೇತ್ರಗಳ ವಿಷಯದಲ್ಲಿ ಅವುಗಳನ್ನು ಬರೆಯಿರಿ ಕ್ಷೇತ್ರಗಳ ವಿಷಯದಲ್ಲಿ ಫ್ಯಾರಡೆಯ ನಿಯಮವನ್ನು ಬರೆಯಿರಿ ನಂತರ ನಾನು ಅಲ್ಲಿ ತಂತಿಯನ್ನು ಹಾಕುತ್ತಿದ್ದೇನೆಯೇ ಅಥವಾ ಇಲ್ಲವೇ ಎಂಬುದು ಸ್ವತಂತ್ರವಾಗುತ್ತದೆ ಕಾಂತೀಯ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾದರೆ ಅದು ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ವಿದ್ಯುತ್ ಕ್ಷೇತ್ರ ಅಸ್ತಿತ್ವದಲ್ಲಿದೆ ಈ ಆಯಸ್ಕಾಂತೀಯ ಕ್ಷೇತ್ರದ ಬದಲಾವಣೆಯೊಂದಿಗೆ ಏನನ್ನಾದರೂ ಹುಟ್ಟುಹಾಕಲಾಗುತ್ತದೆ ಮತ್ತು ನಾವು ಅದನ್ನು ನೋಡಬಹುದು ಅದು ವಿದ್ಯುತ್ ಕ್ಷೇತ್ರವಾಗಿದೆ ಏಕೆಂದರೆ ಅದು ಕರೆಂಟ್ ಅನ್ನು ಪಡೆಯುತ್ತದೆ ಮತ್ತು ನಾವು ಅದಕ್ಕಾಗಿ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಈಗ ಈ EMF ಅನ್ನು ಬರೆಯೋಣ ಇದು dBdtr tds ಪ್ರದೇಶವಾಗಿದೆ ನಾನು ಈಗ ಈ ಪ್ರದೇಶವನ್ನು ತೆಗೆದುಕೊಂಡರೆ ಅದರ ಮೂಲಕ B ಬದಲಾಗುತ್ತಿದೆ ಮತ್ತು ಅದರ ಸುತ್ತಲೂ ಲೂಪ್ ತೆಗೆದುಕೊಳ್ಳಿ ಅದರ ಮೂಲಕ ನಾನು ಈ ಪ್ರದೇಶವನ್ನು ತೆಗೆದುಕೊಂಡಿದ್ದೇನೆ ds ನಂತರ ನಾನು B∂t dS ಅನ್ನು ಹೊಂದಿದ್ದೇನೆ ಅದರ ಮುಂಭಾಗದಲ್ಲಿ ಚಿಹ್ನೆಯೊಂದಿಗೆ EMF ಇದೆ ಮತ್ತು ಈ ಲೂಪ್ ಮೂಲಕ EMF ಇಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರ E ಆದರೆ dl ನಂತರ ನಾನು ಸ್ಟೋಕ್ಸ್ ಥಿಯರಮ್ ನಿಂದ ds ಎಂದು ಬರೆಯಬಹುದು ಆದ್ದರಿಂದ ಫ್ಯಾರಡೆಯFaraday's ನಿಯಮದ ಮೂಲಕ ನಾನು ಈ ಸಂಬಂಧವನ್ನು B∂t dS ನಿಂದ ಪಡೆಯುತ್ತೇನೆ ಇದು ಯಾವುದೇ ಲೂಪ್ ಗೆ ds ಗೆ ಸಮನಾಗಿರುತ್ತದೆ ಏಕೆಂದರೆ ನಾನು ಇದರಲ್ಲಿ ಯಾವುದೇ ಗಾತ್ರದ ಈ ತಂತಿಯನ್ನು ತೆಗೆದುಕೊಳ್ಳಬಹುದು ಅಲ್ಲಿ ಕರೆಂಟ್ ಹರಿಯುತ್ತದೆ ಆದ್ದರಿಂದ ನಾನು ಸುಲಭವಾಗಿ ತೀರ್ಮಾನಿಸಬಹುದು ಏಕೆಂದರೆ ds ಅನಿಯಂತ್ರಿತವಾಗಿದೆ ಆ ಲೂಪ್ ಗಾತ್ರವು ಅನಿಯಂತ್ರಿತವಾಗಿದೆ B∂t ಗೆ ಸಮಾನವಾಗಿರುತ್ತದೆ ಅದರ ಅರ್ಥವೇನು ಇದರರ್ಥ ಒಂದು ಹಂತದಲ್ಲಿ r B∂t 0 ಗೆ ಸಮಾನವಾಗಿಲ್ಲದಿದ್ದರೆ ಅಂದರೆ ಕಾಂತೀಯ ಕ್ಷೇತ್ರವು ಬದಲಾಗುತ್ತಿದೆ ಇದು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಅಂದರೆ ಆ ವಿದ್ಯುತ್ ಕ್ಷೇತ್ರದ ಸುರುಳಿಯು B∂t ಗೆ ಸಮನಾಗಿರುತ್ತದೆ ಆದ್ದರಿಂದ ಈಗ ನಾವು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುವ ಮತ್ತೊಂದು ಮೂಲವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಎರಡು ಮೂಲಗಳನ್ನು ಹೊಂದಿದ್ದೇವೆ ಇದು ನನಗೆ ಈ ವಿದ್ಯುತ್ ಕ್ಷೇತ್ರದ ವ್ಯತ್ಯಾಸವನ್ನು ನೀಡುತ್ತದೆ ಇದು E 𝝆Ɛ ಗೆ ಸಮನಾಗಿರುತ್ತದೆ ಮತ್ತು ಇನ್ನೊಂದು ನನಗೆ ವಿದ್ಯುತ್ ಕ್ಷೇತ್ರದ B∂t ಗೆ ಸಮನಾಗಿರುತ್ತದೆ ಇದನ್ನು ನಾವು ಸ್ವಲ್ಪಮಟ್ಟಿಗೆ ಪರಿಹರಿಸಿದ್ದೇವೆ ಈ ಸಂದರ್ಭದಲ್ಲಿ ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ಸ್ಥಾಯೀವಿದ್ಯುತ್ತಿನ ಮಾತ್ರ ಇತ್ತು ಆ ಸಂದರ್ಭದಲ್ಲಿ ನಾವು ಏನು ಹೊಂದಿದ್ದೇವೆ E 𝝆Ɛ ಆಗಿತ್ತು ಮತ್ತು 0 ಆಗಿತ್ತು ಮತ್ತು ಇದು ಸಂಭಾವ್ಯ v ಗೆ ಕಾರಣವಾಗುತ್ತದೆ ಮತ್ತು ಅದನ್ನು ಎದುರಿಸಲು ನಾವು ಸಂಪೂರ್ಣ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದೇವೆ ನಾವು ಈ ಪ್ರಕರಣವನ್ನು ನೋಡೋಣ ಡೈನಾಮಿಕ್ ಕೇಸ್ ಅಲ್ಲಿ ಚಾರ್ಜ್ 0 ಎಂದು ಭಾವಿಸೋಣ ನಾನು 𝝆 0 ಎಂದು ತೆಗೆದುಕೊಳ್ಳುತ್ತೇನೆ ನಂತರ E 0 ಆಗಿದೆ ಆದರೆ B∂t ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ವಿದ್ಯುತ್ ಕ್ಷೇತ್ರದ ಮೂಲವು ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವಾಗಿದೆ ಮತ್ತು ಕರ್ಲ್ ಇ 0 ಹೋಲಿಕೆಯನ್ನು ಗಮನಿಸಿ B ಯ ಸಮೀಕರಣಗಳೊಂದಿಗೆ ಈ ಸಮೀಕರಣಗಳ ಹೋಲಿಕೆಯನ್ನು ಗಮನಿಸಿ ಇದು ನನಗೆ B 0 ನ ವ್ಯತ್ಯಾಸವನ್ನು ನೀಡುತ್ತದೆ ಮತ್ತು B 𝛍 J ಗೆ ಸಮಾನವಾಗಿರುತ್ತದೆ ಇಲ್ಲಿ ಕರೆಂಟ್ ಸಾಂದ್ರತೆ ಕಾಂತಕ್ಷೇತ್ರವನ್ನು ಬದಲಾಯಿಸುವ ಮೂಲಕ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರಕ್ಕೆ ಪರಿಹಾರವು rt 14πBr∂t×r rr r3dV ಸಂಯೋಜಿತವಾಗಿದೆ ಏಕೆಂದರೆ ಒಂದೇ ರೀತಿಯ ಸಮೀಕರಣಗಳು ಒಂದೇ ರೀತಿಯ ಗಡಿ ಪರಿಸ್ಥಿತಿಗಳು ಒಂದೇ ಉತ್ತರವನ್ನು ಹೊಂದಿರಬೇಕು dt ಯಿಂದ dB ಯಿಂದ ಉತ್ಪತ್ತಿಯಾಗುವ ಈ ಕ್ಷೇತ್ರವು ಶೂನ್ಯವಲ್ಲದ ಸುರುಳಿಯನ್ನು ಹೊಂದಿದೆ ಎಂಬುದನ್ನು ಗಮನಿಸಿ ಅಂದರೆ ಸ್ಟೋಕ್ಸ್ನ ಪ್ರಮೇಯದಿಂದ E dl 0 ಅಲ್ಲ ಆದರೆ ನಮಗೆ ಈಗಾಗಲೇ ತಿಳಿದಿದೆ ಏಕೆಂದರೆ E dl EMF ಹೊರತು ಬೇರೇನೂ ಅಲ್ಲ ಆದ್ದರಿಂದ ಕಾಂತೀಯ ಕ್ಷೇತ್ರದ ಬದಲಾವಣೆಯಿಂದ ಉತ್ಪತ್ತಿಯಾಗುವ E ಸಂಪ್ರದಾಯವಾದಿಯಲ್ಲ ಅಂದರೆ ನಾನು ಒಂದು ಮಾರ್ಗವನ್ನು ತೆಗೆದುಕೊಂಡರೆ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರದ ಸುತ್ತ ವೃತ್ತಾಕಾರದ ಮಾರ್ಗ ನಾನು ಹೆಚ್ಚು ತಿರುಗುತ್ತೇನೆ ನಾನು ಹೆಚ್ಚು ಶಕ್ತಿಯನ್ನು ಪಡೆಯುತ್ತೇನೆ ಅದು ಪರಿಗಣನೆಯ ಅರ್ಥ ಇಲ್ಲದಿದ್ದರೆ ಇದು ಸಂಪ್ರದಾಯವಾದಿಯಾಗಿದ್ದರೆ ಪ್ರತಿ ಬಾರಿ ನಾನು ಸುತ್ತಲೂ ಹೋದಾಗ ಮಾಡಿದ ನೆಟ್ವರ್ಕ್ 0 ಆಗಿರುತ್ತದೆ ಆದರೆ ಇಲ್ಲಿ ನಾನು ಸುತ್ತಲೂ ಹೋಗುತ್ತೇನೆ ನಾನು ಗಳಿಸುವ ಶಕ್ತಿ ಹೆಚ್ಚು ಆದ್ದರಿಂದ ಇದು ಫ್ಯಾರಡೆಯ ಕ್ಷೇತ್ರಗಳ ನಿಯಮವಾಗಿದೆ ಆದರೆ ಇದು ನಿಮಗೆ ಹೇಳುತ್ತದೆ B ಅನ್ನು ಬದಲಾಯಿಸುವುದು E ನೀಡುತ್ತದೆ ಮತ್ತು ಸಮೀಕರಣವು ಆಗಿದೆ ಇದು B∂t ಗೆ ಸಮಾನವಾಗಿರುತ್ತದೆ ಈ ಚಿಹ್ನೆಯು ಮತ್ತೆ ಲೆನ್ಜ್ ನಿಯಮದಿಂದ ಬರುತ್ತದೆ ನಾನು ಸಮೀಕರಣವನ್ನು ನೋಡಿದಾಗ ಅದು ಸರಿಯಾದ ನಿರ್ದೇಶನಗಳನ್ನು ನೀಡುತ್ತದೆ ಈಗ ಇದನ್ನು ಬಳಸಿಕೊಂಡು ಒಂದು ಉದಾಹರಣೆಯನ್ನು ಪರಿಹರಿಸೋಣ ನಾನು ತೆಗೆದುಕೊಳ್ಳುವ ಉದಾಹರಣೆಯೆಂದರೆ ಟೊರಾಯ್ಡ್ ಅಂದರೆ ಇದು ತೆಳುವಾದ ಟ್ಯೂಬ್ ಆಗಿದ್ದು ಅದರ ಸುತ್ತಲೂ ನಾವು ಪ್ರಸ್ತುತ ಸಾಗಿಸುವ ತಂತಿಯನ್ನು ಸುತ್ತಿಕೊಂಡಿದ್ದೇವೆ ನೀವು ಬಯಸಿದರೆ ಇದು ಉದ್ದವಾದ ತೆಳುವಾದ ಸೊಲೆನಾಯ್ಡ್ ಆಗಿದ್ದು ಅದನ್ನು ಉಂಗುರದ ಸುತ್ತಲೂ ತಿರುಗಿಸಲಾಗಿದೆ ಆದ್ದರಿಂದ ಇದರೊಳಗಿನ ಕ್ಷೇತ್ರವು ಪ್ರಸ್ತುತದ ದಿಕ್ಕನ್ನು ಅವಲಂಬಿಸಿ ಶೂನ್ಯವಾಗಿರುತ್ತದೆ ಹೊರಗಿನ ಕ್ಷೇತ್ರವು 0 ಆದ್ದರಿಂದ ನಾನು ಹೊಂದಿರುವ ಈ ಉಂಗುರವನ್ನು ನೀಲಿ ಬಣ್ಣದಿಂದ ತೋರಿಸಿರುವ ಕ್ಷೇತ್ರವಿದೆ ಇದರ ತ್ರಿಜ್ಯವು ದಪ್ಪ ಅಥವಾ ಅಡ್ಡ ವಿಭಾಗಕ್ಕಿಂತ ಹೆಚ್ಚು ಹೆಚ್ಚು ಎಂದು ತೆಗೆದುಕೊಳ್ಳೋಣ ಇದು ಅಡ್ಡ ವಿಭಾಗದ ವರ್ಗಮೂಲಕ್ಕಿಂತ ಹೆಚ್ಚಿನದಾಗಿದೆ ಆದ್ದರಿಂದ ಇದು ಉಂಗುರವನ್ನು ಮಾಡುವ ತೆಳುವಾದ ಕೊಳವೆಯಂತಿದೆ ನಾನು ಕರೆಂಟ್ ಅನ್ನು ಬದಲಾಯಿಸಿದರೆ ನಾನು ಇದರಲ್ಲಿ ಕರೆಂಟ್ ಅನ್ನು ಬದಲಾಯಿಸಿದರೆ ನಾನು ಟೊರಾಯ್ಡ್ನಲ್ಲಿ ಸ್ಥಿರ ದರದಲ್ಲಿ ಹೆಚ್ಚಾಗುತ್ತಿದ್ದರೆ ಕೇಳಲಾಗುವ ಪ್ರಶ್ನೆ a ಇದು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆಯೇ ಮತ್ತು b ಹೌದು ಎಂದಾದರೆ ಟೊರಾಯ್ಡ್ನ ಅಕ್ಷದ ಮೇಲೆ ಅದರ ಮೌಲ್ಯವನ್ನು ಕಂಡುಹಿಡಿಯಿರಿ ಈಗ ಏನಾಗುತ್ತಿದೆ ಏನಾಗುತ್ತಿದೆ ಎಂದರೆ ನನ್ನಲ್ಲಿ ತೆಳುವಾದ ಟೊರಾಯ್ಡ್ ಇದೆ ಮತ್ತು ಪ್ರಸ್ತುತ ಹೆಚ್ಚಾದಂತೆ ಅದರೊಳಗೆ ಈ ಕ್ಷೇತ್ರವು ಹೆಚ್ಚುತ್ತಿದೆ ಕ್ಷೇತ್ರ ಬದಲಾದರೆ ಅಂದರೆ ಅದು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಮತ್ತು ಅದು ನಿಂದ ನಿಯಂತ್ರಿಸಲ್ಪಡುತ್ತದೆ ಇದು B∂t ಗೆ ಸಮನಾಗಿರುತ್ತದೆ ನಾನು ಬಲಭಾಗದಲ್ಲಿ ಬರೆಯುವುದನ್ನು ಮುಂದುವರಿಸುತ್ತೇನೆ ಆಯಸ್ಕಾಂತೀಯ ಕ್ಷೇತ್ರದೊಂದಿಗೆ ಹೋಲಿಕೆ B mu 0 J ಗೆ ಸಮಾನವಾಗಿರುತ್ತದೆ ಯಾವುದೇ ಚಾರ್ಜ್ ಇಲ್ಲದ ಕಾರಣ E 0 ಆಗಿರುತ್ತದೆ B 0 ಗೆ ಸಮನಾಗಿರುತ್ತದೆ ಹಾಗಾಗಿ ನಾನು ಇದೇ ರೀತಿಯ ವಿಷಯವನ್ನು ಮಾಡಲು ಬಯಸಿದರೆ ಕ್ಷೇತ್ರ ಮತ್ತು ಕಾಂತೀಯ ಕ್ಷೇತ್ರಕ್ಕಾಗಿ ಇದು ಪ್ರಸ್ತುತ ಸಾಗಿಸುವ ಉಂಗುರವನ್ನು ಹೋಲುತ್ತದೆ ಮತ್ತು ನಾನು ಈ ಉಂಗುರದ ಅಕ್ಷದ ಮೇಲೆ B ಕ್ಷೇತ್ರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇನೆ ಈ ಸಂದರ್ಭದಲ್ಲಿ ಕರೆಂಟ್ ಏನು I J ಇಲ್ಲಿ ಆದ್ದರಿಂದ I ನಂತೆಯೇ ನಾನು ಹೊಂದಿರುವುದುrt 14π dϕdtl ×r rr r3 ಪಾತ್ರವನ್ನು ನಿರ್ವಹಿಸುತ್ತದೆ ಇಲ್ಲಿ ಕಾಂತೀಯ ಕ್ಷೇತ್ರವನ್ನು ನಾನು ಹೇಗೆ ಲೆಕ್ಕ ಹಾಕುವುದು ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು 14πdl×r rr r3 ಮೂಲಕ ಲೆಕ್ಕಾಚಾರ ಮಾಡುತ್ತೇನೆ ಆದ್ದರಿಂದ ನಾನು ಇಲ್ಲಿ ಅಕ್ಷದ ಮೇಲೆ ಅಥವಾ ಎಲ್ಲಿಯಾದರೂ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತೇನೆ rt 14πdϕdtdl×r rr r3 ಆಗಿರುತ್ತದೆ ಮತ್ತು ಈ ಅವಿಭಾಜ್ಯವನ್ನು ನಾವು ಹಿಂದೆ ಅಸೈನ್ಮೆಂಟ್ನಲ್ಲಿ ಮಾಡಿದಂತೆ ಸುಲಭವಾಗಿ ಲೆಕ್ಕ ಹಾಕಬಹುದು ಆದ್ದರಿಂದ ಹಿಂದಿನ ಸ್ಲೈಡ್ನಲ್ಲಿ ನಾನು ಎತ್ತಿರುವ ಪ್ರಶ್ನೆಗೆ ಉತ್ತರಿಸಲು ಹೌದು ಪ್ರಚೋದಿತ ವಿದ್ಯುತ್ ಕ್ಷೇತ್ರವಿದೆ ಮತ್ತು ಮೇಲಿನ ಸೂತ್ರವನ್ನು ಬಳಸಿಕೊಂಡು ಲೆಕ್ಕ ಹಾಕಬಹುದು ಹಾಗಾಗಿ ನಾನು ಈ ಉಪನ್ಯಾಸವನ್ನು ಮುಗಿಸುತ್ತೇನೆ ನಾವು ಈಗ ಫ್ಯಾರಡೆಯ ನಿಯಮ ಕ್ಷೇತ್ರಗಳ ವಿಷಯದಲ್ಲಿ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ನೋಡಿದ್ದೇವೆ ಮತ್ತು ಹೀಗೆ ಹೇಳಲಾಗಿದೆ ಯಾವುದೇ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ವಿದ್ಯುತ್ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಅದು ಕರೆಂಟ್ ಅನ್ನು ಚಾಲನೆ ಮಾಡುತ್ತದೆ ಮತ್ತು ಇದು ನಿಖರವಾಗಿ ನೀವು ಪ್ರದರ್ಶನದಲ್ಲಿ ಕಂಡದ್ದು ಅಲ್ಲಿ ಯಾವುದೇ ಪ್ರದೇಶವು ಬದಲಾಗುತ್ತಿಲ್ಲ ಆದರೆ ಕಾಂತೀಯ ಕ್ಷೇತ್ರ ಮಾತ್ರ ಬದಲಾಗುತ್ತಿದೆ ಆದರೆ ಇದು ಬೆಳಕು ಮತ್ತು ಎಲ್ಇಡಿ ಅದು ರಿಂಗಗಳು ನೆಗೆಯುವಂತೆ ಮಾಡುತ್ತಿತ್ತು